ಪ್ರೀತಿಯ ಸಹಭಾಗಿಗಳೇ ನಿಮಗೆ ಸ್ವಾಗತ ನಾಲ್ಕನೇ ವಾರದ ನಾಲ್ಕನೇ ಘಟಕದಲ್ಲಿ ಇದೀಗ ಮೌಖಿಕ ಸಂವಹನದಲ್ಲಿ ಉದಯಿಸುತ್ತಿರುವ ಅಂಶವಾದ ಡಿಜಿಟಲ್ ದೈಹಿಕ ಚಹರೆಯ ನಾವು ಮೌಖಿಕ ಸಂವಹನದ ಜೊತೆಗೆ ಸಾಂಪ್ರದಾಯಿಕವಾಗಿ ಇರುವ ಅಂಶಗಳನ್ನು ಅಧ್ಯಯನ ಮಾಡೋಣ ತಂತ್ರಜ್ಞಾನದ ಬಲದೊಂದಿಗೆ ಬೆಳೆಯುತ್ತಿರುವ ಸಮಾಜದಲ್ಲಿ ಮೌಖಿಕ ಸಂವಹನದ ಸಂದರ್ಭದಲ್ಲಿ ಅನೇಕ ಹೊಸ ಅಂಶಗಳು ಸೇರಿಕೊಳ್ಳುತ್ತಿವೆ ಇವುಗಳಲ್ಲಿ ಒಂದು ಮುಖ್ಯವಾದ ಅಂಶ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಇದನ್ನು ಇಂದು ಚರ್ಚೆ ಮಾಡೋಣ ಈ ರೀತಿ ಅಧ್ಯಯನಗಳು ಹಾಗು ಸಂಶೋಧನೆಗಳು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಬಯಸುತ್ತವೆ ಒಂದು ರೀತಿಯಲ್ಲಿ ಇದು ಸುಸ್ಥಿರ ಸಂಶೋಧನೆಯ ಹಾಗು ಮಾಧ್ಯಮದ ಗಮನವೂ ಸೆಳೆದು ವಿಭಿನ್ನವಾದ ವ್ಯಕ್ತಿಗಳ ಬಾಡಿ ಲ್ಯಾಂಗ್ವೇಜ್ ಕುರಿತು ಬರೆಯಲಾಯಿತು ಹಾಗೆಯೇ ವೃತ್ತಿಪರ ಸನ್ನಿವೇಶಗಳು ಈ ರೀತಿಯ ಸಂದರ್ಭಗಳಿಂದ ಚೆನ್ನಾಗಿ ಇರುತ್ತವೆ ಈ ಮಾದರಿಯ ಅಭ್ಯಾಸಗಳು ನಿಧಾನವಾಗಿ ವೃತ್ತಿಪರ ಸನ್ನಿವೇಶಗಳಲ್ಲಿಯೂ ಬರಲಿದ್ದು ಸಾಂಪ್ರದಾಯಿಕವಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿಯೂ ಬರಬಹುದು ನಾವು ಒಬ್ಬ ವ್ಯಕ್ತಿಯನ್ನು ಅವರ ವಿಭಿನ್ನವಾದ ಕೈನಿಸಿಕ್ಸ್ ಇರುವುದರಿಂದ ಹಾಗು ಇದಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ಅನೇಕ ಬೆಳವಣಿಗೆಗಳು ಆಗಿರುವುದರಿಂದ ಸಾಂಪ್ರದಾಯಿಕವಾಗಿ ವೈಯುಕ್ತಿಕತೆ ಎಂಬ ವಿಷಯ ಪ್ರಸ್ತುತವಾಗಿ ಇರುವುದಿಲ್ಲ ಬಳಕೆದಾರರ ಭಾವನೆಗಳನ್ನು ನಿರ್ಧರಿಸುವಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುವುದು ಕಂಪ್ಯೂಟರ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಮೂಲಕ ನಿರ್ಧರಿಸಬೇಕು ಹೊಸ ಮಾದರಿಯ ಮೌಖಿಕ ಸಂವಹನವನ್ನ ನಾವು ತಂತ್ರಜ್ನ್ಯಾನದ ಹಿನ್ನಲೆಯಲ್ಲಿ ನೋಡುವುದಾದರೆ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಅಥವಾ ನಮ್ಮ ಅಭಿವ್ಯಕ್ತಿಯನ್ನು ಮುಖದ ಮೂಲಕ ಗಮನಿಸೋಣ ನಾವು ನಂಬಿರುವ ಹಾಗೆ ನಮ್ಮ ನಡವಳಿಕೆಗಳು ನಮ್ಮ ಭಾವನೆಗಳ ಸಂಗಮವೇ ಆಗಿರುತ್ತದೆ ಇವುಗಳು ನಮ್ಮ ಸಂವಹನವನ್ನು ಸ್ವಯಂ ಪೂರ್ಣಗೊಳಿಸಲು ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ನಮಗೆ ಸರಿಯಾದ ಪ್ರತ್ಯುತ್ತರ ಬರಲು ಸಹಕಾರಿಯಾಗಿದೆ ಪ್ರತ್ಯುತ್ತರಕ್ಕೆ ಸಂಬಂಧಿಸಿದಂತೆ ಹಾಗು ಸಂದೇಶವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಹಾಯಕವಾಗುವಂತೆ ಭಾವನೆಗಳು ಹಾಗು ನಡವಳಿಕೆಗಳು ನಮಗೆ ಸುಳಿವುಗಳನ್ನುನೀಡುತ್ತವೆ ಆದರೆ ಇಂದಿನ ಡಿಜಿಟಲ್ ಮಾಡುತ್ತದೆ ಸಂವಹನದ ಬಗ್ಗೆ ಯಾವುದೇ ಅಧ್ಯಯನ ಇದ್ದರೂ ಕೂಡ ಸಂದರ್ಭವನ್ನು ಬಿಟ್ಟು ಮಾಡಲಾಗುವುದಿಲ್ಲ ಇಂದಿನ ಸಂದರ್ಭದಲ್ಲಿ ನಾವು ತಂತ್ರಜ್ನ್ಯಾನವನ್ನು ಬಿಟ್ಟು ಸಂವಹನವನ್ನು ಅಧ್ಯಯನವನ್ನು ಮಾಡುವುದು ಸಾಧ್ಯವಾಗುವುದಿಲ್ಲ ಹಾಗೆಯೇ ಇದು ನಮ್ಮ ದೇಹ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಡಿಜಿಟಲ್ ಬಾಡಿ ಮಾಡುವ ಸಾಧನವಾಗಿ ಬಳಕೆಯಾಗುತ್ತದೆ ಒಬ್ಬ ವ್ಯಕ್ತಿ ಅಂತರ್ಜಾಲದಲ್ಲಿ ಕೆಲವು ಪುಟಗಳನ್ನ ನೋಡುತ್ತಿರಬೇಕಾದರೆ ಆತನ ನಡವಳಿಕೆಯನ್ನು ಗಮನಿಸಲು ಸಹಾಯ ಮಾಡುತ್ತದೆ ಆ ಅಂತರ್ಜಾಲದ ಸಮಾಚಾರದೊಂದಿಗೆ ಅವರು ಬೇಸರಗೊಂಡಿದ್ದಾರಾ ಅಥವಾ ಕೋಪಗೊಂಡಿದ್ದಾರಾ ಅಥವಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಲು ಸಹಕಾರಿಯಾಗಿದೆ ಜೋಸೆಫ್ ವಾಲಥೇರ್ ಆಗಿ ಇರುತ್ತವೆ ನಾನು ಒಂದು ವ್ಯಾಖ್ಯಾನವನ್ನು ಹೇಳಲು ಬಯಸುತ್ತೇನೆ "ಮೌಖಿಕ ಸಂವಹನದ ಸೂಚಕಗಳು ಸಂವಹನದ ಸಾಮಾಜಿಕ ಕಾರ್ಯಗಳೊಂದಿಗೆ ತಳಕು ಹಾಕಿಕೊಂಡಿರುತ್ತವೆ ಇವು ಎಷ್ಟರ ಮಟ್ಟಿಗೆ ಅಂದರೆ ಇವುಗಳು ಇಲ್ಲ ಅಂದರೆ ಸಂವಹನ ಪ್ರಕ್ರಿಯೆ ಸಾಧ್ಯವಿಲ್ಲ ಅನ್ನುವ ಹಾಗೆ ಅಭಿವೃದ್ಧಿಯ ಆದಿ ಕಾಲದಲ್ಲಿ ಸಂವಹನಕ್ಕೆ ಸಂಬಂಧ ಪಟ್ಟ ಸಿದ್ಧಾಂತಗಳು ಸಿ ಎಂ

ಗಳ ಮಧ್ಯೆ ಒಂದೇ ರೀತಿಯ ಸಾಮಾಜಿಕ ಕಾರ್ಯಗಳು ಇರುತ್ತವೆ ನಾನು ಇಂದು ಮೂರು ಸಿದ್ಧಾಂತಗಳನ್ನು ಚರ್ಚಿಸಲು ಬಯಸುತ್ತೇನೆ ಮೊದಲು ಸೋಶಿಯಲ್ ಪ್ರೆಸೆನ್ಸ್ ಮಾದರಿಯ ಸಂವಹನಕ್ಕೆ ಹೆಚ್ಚು ಒತ್ತು ನೀಡಿದೆ ನಾವು ಆಡಿಯೋ ಹಾಗೂ ವಿಡಿಯೋ ಕಾನ್ಫೆರೆಸಿನ್ಗೆ ಅವರು ಪ್ರತಿಪಾದಿಸಿದರು ಅವರ ಪ್ರಕಾರ ಮುಖಾಮುಖಿ ಸಂವಹನದಲ್ಲಿ ಮೌಖಿಕ ಸಂವಹನದ ಕೆಲವು ಅಂಶಗಳು ಸಾಮಾಜಿಕ ಸಂದರ್ಭವನ್ನು ಜನರು ಮಾತನಾಡಬೇಕಾದರೆ ಕೊಡುತ್ತದೆ ಇದರಿಂದ ಭಾಗವಹಿಸಿದ ವ್ಯಕ್ತಿಗಳಿಗೆ ಅಲ್ಲಿನ ರೀತಿ ನೀತಿಗಳಂತೆ ಭಾಗವಹಿಸುವುದು ತಿಳಿಯುತ್ತದೆ ಈ ಸಾಮಾಜಿಕ ಸಂದರ್ಭದ ಕೊರತೆ ಇದ್ದಾಗ ಭಾಗವಹಿಸಿದ ಮಾತುಗಾರರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಸೆಲ್ಫ್ ಒಬ್ಸಸ್ಸ್ಡ್ ಅವರು ತಮ್ಮ ಲೇಖನದಲ್ಲಿ1984ರಲ್ಲಿ ಪ್ರತಿಪಾದಿಸಿರುತ್ತಾರೆ ಇದನ್ನು 1986 ರಲ್ಲಿ ವಿಸ್ತರಿಸುತ್ತಾರೆ ಇವರ ಪ್ರಕಾರ ಸಾಂಪ್ರದಾಯಿಕವಾಗಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಮೌಖಿಕ ಸಂವಹನದ ಅನೇಕ ವಿಷಯಗಳು ನಮಗೆ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಹಲವು ರೀತಿಯ ಸೂಚಕಗಳನ್ನು ಕೊಡುತ್ತದೆ ಇದರಿಂದ ಆ ಮಾಹಿತಿಯು ಹೆಚ್ಚು ಆಕರ್ಷಿತವಾಗಿ ಕಾಣುತ್ತದೆ ಇದರಿಂದ ಆ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಮೊದಲ ಎರಡು ಸಿದ್ಧಾಂತಗಳಲ್ಲಿ ಅಂದರೆ ಸೋಶಿಯಲ್ ಪ್ರೆಸೆನ್ಸ್ ಹಾಗು ಲ್ಯಾಕ್ ಆಫ್ ಸೋಶಿಯಲ್ ಕಾಂಟಾಕ್ಟ್ ಸಿದ್ಧಾಂತದಲ್ಲಿ ವೈಯುಕ್ತಿಕ ನೆಲಗಟ್ಟಿನಲ್ಲಿ ಮಾನ್ಯತೆ ಇರುತ್ತದೆ ಈ ಸಿದ್ಧಾಂತಗಳನ್ನು ಈಗ ನಾವು ಬ್ಲಾಕ್ ಬಾಕ್ಸ್ ಯಲ್ಲಿ ಗೋಚರಿಸಲು ಶುರುವಾಯಿತು ಈ ಸಿದ್ಧಾಂತಗಳ ಪ್ರಕಾರ ಬಳಕೆದಾರರು ಮೌಖಿಕ ಸಂವಹನದ ಸೂಚಕಗಳು ಇಲ್ಲದೆ ಕೂಡ ಸಂವಹನ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಹಾಗೆಯೇ ಇನ್ನು ಅನೇಕ ರೀತಿಯ ಇತರ ಸೂಚಕಗಳನ್ನು ಕಂಡು ಹಿಡಿದುಕೊಳ್ಳುತ್ತಾರೆ ಈ ಎಲ್ಲ ಸಿದ್ಧಾಂತಗಳ ಪ್ರಕಾರ ಈಗಲೂ ಸಿ ಸಿಯಲ್ಲಿ ನಾವು ಇದನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಹೊಸದಾಗಿ ಉದಯಿಸುತ್ತಿರುವ ಮೌಖಿಕ ಸಂವಹನ ಪ್ರಕ್ರಿಯೆಯ ಅಂಶ ಎಂದು ಕರೆಯಬಹುದು ಇಷ್ಟಾದರೂ ಇದಕ್ಕೆ ತಳಹದಿ ಇದೆ ಎಂ

ಸಿ ಅವರಗಳು ಮನುಷ್ಯ ಹಾಗು ಪ್ರಾಣಿಯ ಇರುವ ವೀಡಿಯೋ ಚಿತ್ರಗಳು ಬಾಡಿ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಗುಣ ಹಾಗು ನಡವಳಿಕೆಗಳನ್ನು ಭಾವನೆಗಳನ್ನು ಇನ್ನೊಬ್ಬ ವ್ಯಕ್ತಿ ಹೇಗೆ ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಗಮನಿಸುವುದು ಸಂಶೋಧಕರು ಹೇಳಿರುವ ಹಾಗೆ ಬಾಡಿ ಲ್ಯಾಂಗ್ವೇಜ್ ಇಂದ ಆಂತರಿಕ ಸಂದೇಶಗಳನ್ನು ಕೂಡ ಕಳುಹಿಸಬಹುದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಕೂಡ ಬೀರಬಹುದು ಉದಾಹರಣೆಗೆ ನಾವು ಸಕಾರಾತ್ಮಕ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಬರುವ ದೇಹ ಹಾಗು ಮೆದುಳು ಹೇಗೆ ಮಿಳಿತವಾಗಿವೆ ಎಂದು ತಿಳಿಯಬಹುದು ಕಂಪ್ಯೂಟರ್ ಪ್ರೇರಿತ ಸಂವಹನದ ಸಂದರ್ಭದಲ್ಲಿ ಸಮಯ ತುಂಬಾ ಮುಖ್ಯವಾದ ಅಂಶವಾಗುತ್ತದೆ ಅನೇಕ ಸಂಶೋಧಕರು ಈ ಮಾಹಿತಿಯನ್ನು ಧೃಡೀಕರಿಸಿದ್ದು ನಾನು ಮುಖ್ಯವಾಗಿ 1988 ರಲ್ಲಿ ಹೆಸ್ಸೆ ವೆರ್ನೆರ್ ಅವರ ಸಂಶೋಧನೆ ಕುರಿತು ಮಾತನಾಡುತ್ತೇನೆ ಇವರು ಹೇಳಿರುವ ಹಾಗೆ ಕ್ರೋನೇಮಿಕ್ಸ್ ತುಂಬಾ ಮುಖ್ಯವಾದ ಮೌಖಿಕ ಸಂವಹನದ ಸೂಚಕಗಳನ್ನು ನೀಡಲು ಸಹಕಾರಿಯಾಗಿದೆ ಇವುಗಳು ಮಾತನಾಡುವ ಸಮಯವನ್ನು ಗಮನಿಸುತ್ತಾ ಆ ಮಾತಿಗೆ ಉತ್ತರವನ್ನು ನೀಡುವಲ್ಲಿ ತೆಗೆದುಕೊಂಡ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಉತ್ತರವನ್ನು ನೀಡುವಲ್ಲಿ ತಡವಾದರೆ ಅದಕ್ಕೆ ಸರಿಯಾದ ಸೂಚಕಗಳನ್ನು ಕೂಡ ನೀಡುತ್ತದೆ ಕೇಳುಗನು ಬಂಡ ಪ್ರಶ್ನೆಗೆ ಅಥವಾ ಸಂವಹನಕ್ಕೆ ಸರಿಯಾಗಿ ಉತ್ತರವನ್ನು ನೀಡಲು ಹಾಗೂ ಅದನ್ನು ಇಮೇಲ್ ಮಾಡಲು ಸಮಯವನ್ನು ತೆಗೆದು ಕೊಂಡರೆ ಸಂವಹನವನ್ನು ಶುರು ಮಾಡಿದ ವ್ಯಕ್ತಿಗೆ ಅಭಿಪ್ರಾಯವನ್ನು ಹೊಂದಲು ಸಹಕಾರಿಯಾಗಿದೆ ಸಂಶೋಧನಗೆಲ್ಲೂ ತಿಳಿಸಿರುವಂತೆ ಇಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಅಭಿಪ್ರಾಯಗಳು ರೂಪಗೊಳ್ಳಬಹುದು ಉದಾಹರಣೆಗೆ ಉತ್ತರವನ್ನುನೀಡಲು ತಡ ಮಾಡಿದಷ್ಟು ಕೂಡ ಉತ್ತರವನ್ನು ನೀಡುವವರು ತಮ್ಮ ಪೂರ್ವಾಗ್ರಹಗಳನ್ನು ಪೋಷಿಸುವಂತಹ ಉತ್ತರವನ್ನು ನೀಡಬಹುದು ಇಂತಹ ಸಂದರ್ಭದಲ್ಲಿ ವೈಯುಕ್ತಿಕ ಸೋಲುಗಳು ಸಾಂದರ್ಭಿಕ ಸಮಸ್ಯೆಗಳಿಗಿಂತ ಹೆಚ್ಚು ಪ್ರಭಾವ ಬೀರುತ್ತವೆ ಆದರೆ ನೀಡುವ ಉತ್ತರವೂ ಹೆಚ್ಚು ಪೂರ್ವಾಗ್ರಹಗಳು ಇದ್ದರೇ ವೃತ್ತಿಪರ ಸಂದರ್ಭದಲ್ಲಿ ನಂಬಿಕೆ ಕಳೆದುಕೊಳ್ಳುತ್ತೇವೆ ಸಂಶೋಧಕರು ಇಮೇಲ್ ಎಂದು ಕರೆಯಬಹುದು ಎಮೋಟಿಕಾನ್ಸ್ ನಲ್ಲಿ ಬರೆದರೆ ಅದರ ಅರ್ಥ ಕೂಗುವುದು ಎಂಬುದು ಕೂಡ ತಿಳಿದಿದೆ ಡಿಜಿಟಲ್ ಲ್ಯಾಂಗ್ವೇಜ್ ಎಂಬುದು ಒಂದು ಕಲೆ ಹಾಗೂ ವಿಜ್ಞಾನ ಕೂಡ ಇದು ಮುಂದೆ ವಸ್ತುಗಳನ್ನು ಕೊಳ್ಳುವ ಗ್ರಾಹಕರ ಸುತ್ತ ಅವರ ಮನಸ್ಸಿನ ಅಭಿಲಾಷೆಯನ್ನು ತಿಳಿದು ಅವರೊಂದಿಗೆ ಸಂವಹನವನ್ನು ಸಾಧಿಸುವ ಸಾಧನವಾಗಿದೆ ಅವರ ಪ್ರಕಾರ ಈ ಒಂದು ಬದಲಾವಣೆ ಕಳೆದ ದಶಕದಿಂದ ಶುರುವಾಯಿತು ಇದಕ್ಕೆ ಮುಖ್ಯ ಕಾರಣ ಅಂತರ್ಜಾಲದ ಬಳಕೆ ಹಾಗೂ ಇಬ್ಬರು ವ್ಯಕ್ತಿಗಳ ನಡುವೆ ಮಾಹಿತಗಳನ್ನು ಬದಲಾಯಿಸಿಕೊಳ್ಳಲು ಅನೇಕ ಮಾರ್ಗಗಳು ಇರುವುದರಿಂದ ಇದು ಮಾರುಕಟ್ಟೆಯಲ್ಲಿನ ವಸ್ತುಗಳ ಜಾಹೀರಾತುದಾರರಿಗೆ ಒಂದು ಒಳ್ಳೆ ರೀತಿಯ ವೇದಿಕೆಯನ್ನು ಒದಗಿಸಿತು ಅವರ ಪ್ರಕಾರ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಇಂದಿನ ಸಾಮಾಜದ ಅಗತ್ಯವಾಗಿದೆ ಹಾಗಾದರೇ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ನ ಅರ್ಥ ನಿಂತಿದೆ ಈ ವಿಷಯಗಳು ವ್ಯವಹಾರಾದಲ್ಲಿ ಆಸಕ್ತಿ ಇರುವ ವ್ಯಕ್ತಿಗಳಿಂದ ಪ್ರಾರಂಭವಾಯಿತು ಈ ವಿಷಯಗಳು ಮಾರಾಟದ ಹಿನ್ನಲೆಯ ವ್ಯಕ್ತಿಗಳಿಂದ ಶುರುವಾಯಿತು ಅದರಲ್ಲೂ ಇದಕ್ಕೆ ಸಂಬಂಧಿಸಿದಂತೆ ಮಾರುಕಟ್ಟೆ ಮಾಡಲು ಅಂತರ್ಜಾಲದಲ್ಲಿ ಸಿಗುವ ಮಾಹಿತಿಯ ಮೇಲೆ ನಿಂತಿದೆ ಸಾವಧಾನವಾಗಿ ಕಾಲ ಕಳೆದಂತೆ ಅಂತರ್ಜಾಲದ ಮೂಲಕ ಮಾರುಕಟ್ಟೆ ಮಾಡುವುದು ಹಾಗು ಫೀಡ್ ಬ್ಯಾಕ್ ಮಾಡುವುದು ಮಾರಾಟದ ಸಂಸ್ಥೆಯಲ್ಲಿಇದ್ದ ಅನೇಕ ವ್ಯಕ್ತಿಗಳು ಮಾಡಿದರು ಇಲ್ಲಿಂದ ಶುರು ಆಗಿದ್ದು ಎಲ್ಲ ಕಡೆಗೂ ಬಳಕೆ ಆಗಲು ಶುರು ಆಯಿತು ಡಿಜಿಟಲ್ ಪ್ರೊಫೈಲ್ ಮಾಡಬಹುದು ನಾಲೆಡ್ಜ್ ಸ್ಟಾರ್ಮ್ ಆಗಿದ್ದು ತದನಂತರ ತಂತ್ರಜ್ಞಾನ ಬೆಳದು ಅಂತರ್ಜಾಲವು ಹೆಮ್ಮರವಾಗಿದೆ ಇದು ನಮ್ಮ ಇಂಟೆರ್ಪೆರ್ಸನಲ್ ನಡವಳಿಕೆಯನ್ನು ಬೆಳೆಸುತ್ತದೆ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಅನ್ನು ಸಹಾಯವಾಗುತ್ತದೆ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಮಾದರಿಗಳನ್ನು ಬಳಸಲಾಗಿದೆ ಇದು ಎಲ್ಲ ರೀತಿಯಿಂದಲೂ ಸಹಾಯ ಮಾಡುವದಲ್ಲದೆ ನಮ್ಮ ಸಮಯವನ್ನು ಉಳಿಸುತ್ತದೆ ಇವು ಸಾಮಾನ್ಯ ಮಾನವನ ಬಳಕೆಯಲ್ಲಿ ಇರುತ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಕಾಳಜಿಗಳನ್ನು ವ್ಯಕ್ತಪಡಿಸಿರುತ್ತಾರೆ ಹಳೆಯ ಕಾಲದ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಣ್ಣಿನ ಸನ್ನ್ಹೆ ಮೂಲಕ ಹಾಗು ಇತರ ಬಾಡಿ ಲ್ಯಾಂಗ್ವೇಜ್ ಇದನ್ನು ಸಾಧ್ಯವಾಗಿಸುವುದಿಲ್ಲ ಇದೆ ಸಮಯದಲ್ಲಿ ನಾವು ಏನನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಅಂದರೆ ಡಿಜಿಟಲ್ ಮಾದರಿಗಳನ್ನು ಬಳಸುವುದರಲ್ಲಿ ನಮಗೆ ಕೊರತೆ ಇದ್ದರೇ ಅದನ್ನು ಉಪಯೋಗಿಸುವುದು ಕಷ್ಟ ಈ ವೀಡಿಯೋದಲ್ಲಿ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ ನಮಗೆ ಎಲ್ಲ ರೀತಿಯ ದೇಹಭಾಷೆಯ ಬಗ್ಗೆ ಅರಿವಿದೆ ಪ್ರತಿಶತ 80 ರಷ್ಟು ಮುಖಾಮುಖಿ ಸಂವಹನ ಬಾಡಿ ಲ್ಯಾಂಗ್ವೇಜ್ ರೀತಿಯಲ್ಲಿ ಇರುವುದರಿಂದ ನಮ್ಮ ಕೊನೆಯಲ್ಲಿ ಯಾರೂ ಇರುವುದಿಲ್ಲ ನಾವು ಏನನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಇಂದಿನ ಸಂದರ್ಭದಲ್ಲಿ ಹೊಸಾ ಮಾದರಿಯಲ್ಲಿ ಸೂಚಕಗಳನ್ನು ಹುಡುಕಬೇಕು ಒಂದು ಇಮೇಲ್ ಬಂದರೆ ಅದನ್ನು ನೋಡುವಾಗ ಯಾವ ರೀತಿಯ ಅರ್ಥದಲ್ಲಿ ಕಳುಹಿಸಿದ್ದಾರೆ ಎಂಬುದು ತಿಳಿಯುವುದಿಲ್ಲ ಕೆಲವು ಸಂದರ್ಭದಲ್ಲಿ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಎಂಬುದು ಅಡಗಿರುವ ಸೂಚಕಗಳನ್ನು ತಿಳಿಸುತ್ತದೆ ಅವುಗಳು ಯಾಕೆ ಹಾಗೂ ಯಾವ ಸಮಯದಲ್ಲಿ ಇಮೇಲ್ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು ಅನ್ನು ನಮ್ಮ ಮಾತುಗಳನ್ನು ಬಳಸುತ್ತೇವೆ ಇವುಗಳು ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಎಂದು ಕರೆಯಬಹುದು ಸ್ವಲ್ಪ ಸಮಯದಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿಯು ಏನು ಹೇಳುತ್ತಿದ್ದಾನೆ ಎಂಬುದನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಭಾವಿಸುತ್ತೇವೆ ಆದರೆ ನಾವು ಡೇಟಾ ಪ್ರಕಾರ ನಮಗೆ ಕೆಲವು ತಪ್ಪು ತಿಳುವಳಿಕೆಗಳು ಇವೆ ಜೊತೆಗೆ ನಮಗೆ ಉದ್ವೇಗ ಹಾಗು ಗೊಂದಲಗಳು ಜಾಸ್ತಿ ಆಗುತ್ತವೆ ನಾವು ವ್ಯಕ್ತಿಯು ತಾನು ಬರೆದ ಬರಹದಲ್ಲಿ ಏನು ಹೇಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳಬೇಕು ನಮ್ಮ ಬಳಿ ನೋಡುವ ಅಥವಾ ತಲೆ ಆಡಿಸುವ ಬಗ್ಗೆ ಯಾವುದೇ ರೀತಿಯ ಸಾಂದರ್ಭಿಕ ಸಿದ್ಧಾಂತಗಳು ಇಲ್ಲದೆ ಇರುವುದರಿಂದ ನಾವು ಇಂತಹ ವಿಷಯಗಳನ್ನು ಬಳಸಿ ಬಾಡಿ ಲ್ಯಾಂಗ್ವೇಜ್ ಅನ್ನು ಅಧ್ಯಯನವನ್ನು ಮಾಡಲು ಸಾಧ್ಯವಿಲ್ಲ ಆದುದರಿಂದ ಕೆಲವು ಒಳ್ಳೆಯ ಅಭ್ಯಾಸಗಳ ಮೂಲಕ ನಮ್ಮದೇ ಆದ ಕೆಲವು ಡಿಜಿಟಲ್ ಮಾದರಿಗಳನ್ನು ಸೃಷ್ಟಿಸಿಕೊಳ್ಳಬಹುದು ಒಂದು ಉದಾಹರಣೆಯನ್ನು ಯೋಚಿಸಬಹುದೇ ಚಿಕ್ಕ ಪದಗಳಲ್ಲಿ ಮಾತನಾಡಿದರೆ ಅದು ಗೊಂದಲವನ್ನು ಉಂಟು ಮಾಡಬಹುದು ಇಷ್ಟಾದರೂ ನಾವು ಚಿಕ್ಕ ಪದವನ್ನೇ ಬಳಸುತ್ತೇವೆ ಹೌದಲ್ಲವೇ ನನಗೆ ಅನೇಕ ಕಥೆಗಳು ಗೊತ್ತು ಆದರೆ ಸಿ ಉದಾಹರಣೆಯನ್ನು ತೆಗೆದುಕೊಳ್ಳುವೆ ಈ ಕಂಪನಿಯ ಅಧ್ಯಕ್ಷರು ಮಹಿಳೆ ಹಾಗೂ ಈಕೆ ಯಾವಾಗಲೂ ಚಿಕ್ಕ ಪದಗಳಲ್ಲಿ ಮಾತನಾಡುತ್ತಿದಲ್ಲೂ ಅಷ್ಟೇ ಅಲ್ಲದೆ ಎಲ್ಲ ಕೂಟಗಳಲ್ಲಿ ಕಡಿಮೆ ಮಾತನಾಡುವುದು ಅವರ ಅಭ್ಯಾಸ ಇದರಿಂದ ಅವರ ಕೆಳಗಡೆ ಕಾರ್ಯ ನಿರ್ವಹಿಸುತ್ತಿದ್ದಾಯಾರು ಕೂಡ ಅವರನ್ನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ನಾವು ಅವಾಗಾವಾಗ ಅದರಲ್ಲೂ ಮಾತನಾಡುವಾಗ ತೀರಾ ಹುಷಾರಾಗಿ ಇರಬೇಕು ಹಾಗೂ ತುಂಬಾ ಎಚ್ಚರದಿಂದ ಇರಬೇಕು ಇಂದಿನ ಪ್ರಪಂಚದಲ್ಲಿ ಹೊಸ ಹೊಸ ರೀತಿಯ ಸನ್ಹೆಗಳು ಬರುತ್ತಿವೆ ಇದರ ಬಗ್ಗೆ ನಾವು ಎಚ್ಚರ ಇರಬೇಕು ಎರಡನೆಯದು ಸಮಯದ ಪ್ರಾಮುಖ್ಯತೆ ಕೆಲವೊಮ್ಮೆ ನಾವು ಘಟನೆಗಳನ್ನು ನೋಡಿದರೆ ಹಾಗೆ ಹೇಳಲು ಸಾಧ್ಯವೇ ಎಂದು ಗಮನಿಸಬೇಕು ಕೆಲವರು 247 ಸರಿಯಾಗಿ ಮಾತನಾಡಬೇಕು ಎಂದು ಹಲವರು ಬಯಸುತ್ತಾರೆ ಕೆಲವರು ಹಾಗೆ ಬಯಸುವುದಿಲ್ಲ ಸರಿಯಾಗಿದೆ ಬೇರೆ ಜನರ ನೀರಿಕ್ಷೆಯನ್ನು ನಾವು ಆಗಾಗ ಊಹಿಸಬೇಕು ನಾನು ಕಂಡು ಹಿಡಿದ ಒಂದು ಅತ್ಯಂತ ರೋಚಕ ವಿಷಯವೇನೆಂದರೆ ನೀವು ಧನ್ಯವಾದ ಎಂದು ಒಂದುಈ ಮೇಲ್ ಅನ್ನು ಕಳುಹಿಸಿದರೆ ಅಂದರೆ ಕೆಲವೇ ಕ್ಷಣಗಳಲ್ಲಿ ಧನ್ಯವಾದ ತಿಳಿಸಿದರೆ ಅಥವಾ ವಾರ ಬಿಟ್ಟು ತಿಳಿಸಿದರೆ ಜನರ ಅಭಿಪ್ರಾಯ ಬದಲಾಗುತ್ತದೆ ಇದು ನಾವು ದೈಹಿಕವಾಗಿ ಕೈ ಕುಲಿಕಿದಂತೆ ಭಾಸವಾಗುತ್ತದೆ ಇಷ್ಟಾದರೂ ಕೂಡ ಇದು ನಮಗೆ ಅಪ್ಯಾಯಮಾನತೆಯನ್ನು ತಂದು ಕೊಡುವುದಿಲ್ಲ ಆದುದರಿಂದ ನಾನು ಎಲ್ಲರು ಹೊಸ ರೀತಿಯಲ್ಲಿ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಯಾವ ಭಾವನೆಯನ್ನು ಹುಟ್ಟಿಸುತ್ತದೆ ಎಂದು ಯೋಚಿಸುತ್ತೇನೆ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಅನ್ನು ಓದಬಹುದು ಎಂದು ಅನ್ನಿಸುತ್ತದೆ ರಿಯಲ್ ಟೈಮ್ ಡಿಟೆಕ್ಟರ್ಸ್ ಅನ್ನು ನಮ್ಮ ದೇಹದ ಚಹರೆಗಳನ್ನು ಅರ್ಥ ಮಾಡಿಕೊಳ್ಳಲ್ಲು ಬಳಸುತ್ತಾರೆ ಒಬ್ಬ ವ್ಯಕ್ತಿಯ ಕೈ ಬೆರಳುಗಳು ಹಾಗೂ ಹಸ್ತವನ್ನೂ ಗಮನಿಸುತ್ತದೆ ಒಬ್ಬ ವ್ಯಕ್ತಿಯ ಚಲನವಲನಗಳನ್ನು ತಂತ್ರಜ್ಞಾನದ ಸಹಾಯದಿಂದ ಗುರುತಿಸುವುದು ಬಹಳ ಕಾಲದಿಂದ ಕೂಡ ಇದೆ ಕಂಪ್ಯೂಟರ್ಗಳು ವ್ಯಕ್ತಿಗಳು ಗುಂಪಿನಲ್ಲಿ ಇದ್ದರು ಕೂಡ ಗುರುತಿಸಬಹುದು ಇದು ಒಂದು ಕ್ರಾಂತಿ ಕಾರಿ ವಿಷಯವು ಆಗಿದೆ ಈ ಹೊಸ ವಿಧಾನ ಪ್ಪ್ಯಾನಾಪ್ಟಿಕ್ಕಾನ್ ಎಂಬ ಪದವು ಈಗಿನ ತಂತ್ರಜ್ಞಾನ ಬೆಳವಣಿಗೆಯಲ್ಲೂ ಉಳಿಸಿಕೊಳ್ಳಲಾಗಿದೆ ಪ್ಪ್ಯಾನಾಪ್ಟಿಕ್ಕಾನ್ ಎಂಬುವರು ಹತ್ತೊಂಬತ್ತನೇ ಶತಮಾನದಲ್ಲಿ ಸೃಜಿಸಲಾಯಿತು ಕ್ರಾಂತಿಕಾರಿ ವಿಷಯವಾಗಿ ಜೈಲುಗಳ ಮನೋರೋಗ ಚಿಕಿತ್ಸಾಲಯಗಳ ಆಸ್ಪತ್ರೆಗಳ ಹಾಗು ಕಾರ್ಖಾನೆಗಳ ಹಿಂದೆ ಇದೆ ಉಪಾಯವನ್ನು ಬಳಸಲಾಯಿತು ಆಧುನಿಕ ಪ್ರಜಾಪ್ರಭುತ್ವ ಮಾದರಿಯು ರಾಜ್ಯಗಳಿಂದ ತನ್ನ ಪ್ರಜೆಗಳನ್ನು ಶಿಸ್ತಿನಲ್ಲಿ ಇಡಲು ಬೇಕಾದ ಮಧ್ಯಕಾಲೀನ ವಿಧಗಳಾದ ಟಾರ್ಚರ್ ರೂಮ್ಸ್ ಅಥವಾ ಡುಂಜಾನ್ಸ್ ಗಳನ್ನೂ ಬಳಸುತ್ತಿರಲಿಲ್ಲ ಪ್ಪ್ಯಾನಾಪ್ಟಿಕ್ಕಾನ್ ಕೂಡ ಬಳಸಿದ್ದಾರೆ ಇದನ್ನು ಪ್ರಭುತ್ವ ಅಥವಾ ಜ್ಞಾನ ಮಾದರಿಯ ಸಂದರ್ಭದಲ್ಲಿ ಬಳಸಲಾಗಿದೆ ಆದುದರಿಂದ ಫುಕೌಲ್ಟ್ ಅನ್ನು ಅರ್ಥಮಾಡಿಕೊಳ್ಳಲು ಬಳಸಿಕೊಳ್ಳಬಹುದು 19ನೇ ಶತಮಾನದ ಈ ರೂಪಕವನ್ನು ನೋಡಣ ಈ ರೀತಿ ಮಾದರಿಗಳು ಉದಾಹರಣೆಗೆ 2ಡಿ ಮಾದರಿಯನ್ನು ಬೆಳಸಲು ಸಹಾಯ ಮಾಡುತ್ತದೆ ಇಂದಿನ ಪ್ರಪಂಚದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ಮುಂದಿನ ಬೆಳವಣಿಗೆಗಳ ಬಗ್ಗೆ ದಾರಿದೀಪವಾಗುತ್ತದೆ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ನಿರ್ಧರಿಸುತ್ತದೆ ಆದುದರಿಂದ ನಮ್ಮ ದೇಹವು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ವ್ಯವಹರಿಸುತ್ತದೆ ಎಂದು ಗಮನಿಸಬೇಕು ನಾವು ತುಂಬಾ ಸಕಾರಾತ್ಮಕವಾಗಿ ತಂತ್ರಜ್ಞಾನವನ್ನು ಬಳಸಬೇಕು ಎಂಬುದನ್ನು ಗಮನಿಸಬೇಕು ಉದಾಹರಣೆಗೆ ನಾವು ಟ್ವಿಟ್ಟರ್ ನಲ್ಲಿ ಹೀಗೆ ಹಲವಾರು ಜಾಲತಾಣವನ್ನು ಹೇಗೆ ಬಳಸುತ್ತೇವೆ ಇವೆಲ್ಲವೂ ಕೂಡ ಮುಖ್ಯವಾಗುತ್ತದೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರುವಾ ಮಾಧ್ಯಮವು ಜನರ ವಿವಿಧತೆಗಳನ್ನು ಗೌರವಿಸುತ್ತದೆಯೇ ಎಂಬುದನ್ನು ಗಮನಿಸಬೇಕು ಆದರೆ ಇದನ್ನು ಸಾಮಜಿಕ ಜಾಲತಾಣದಲ್ಲಿ ಪಡೆಯುವ ಲೈಕ್ಸ್ ಮ್ತಯೂ ದಿಸ್ಲಿಕ್ಸ್ ಲೈಕ್ಸ್ ಮತ್ತು ಡಿಸ್ ಲೈಕ್ಸ್ ಮೂಲಕ ಅಳೆಯಬಾರದು ನಾವು ಹೇಗೆ ಈ ವಿಷಯವನ್ನು ಕೊನೆ ಮಾಡಬಹುದು ಎಂದರೆ ಇಂದಿನ ತಂತ್ರಜ್ಞಾನ ಪ್ರಪಂಚದಲ್ಲಿ ಡಿಜಿಟಲ್ ಬಾಡಿ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟ ಇನ್ನೊಂದು ವಿಷಯವನ್ನು ಬೆಳಕಿಗೆ ತರುತ್ತದೆ ನಾವು ಸ್ಕೈಪ್ ಮೂಲಕ ಸಂದರ್ಶನ ನೀಡಬೇಕಾದರೆ ಈ ವಿಷಯವನ್ನು ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಲೈವ್ ಸೆಶನ್ ಗಳಲ್ಲಿ ಚರ್ಚಿಸೋಣ